ನಮಸ್ಕಾರ ಈ ವಾರದಲ್ಲಿ ನಾವು ಸರ್ಕ್ಯೂಟ್ನ ರೇಖೀಯತೆಯ ಬಗ್ಗೆ ಚರ್ಚಿಸುತ್ತೇವೆ ಮತ್ತು ನಂತರ ನಾವು ಮೂಲ ರೂಪಾಂತರದ ಬಗ್ಗೆ ಚರ್ಚಿಸುತ್ತೇವೆ ಮತ್ತು ಕೊನೆಯ ತರಗತಿಯಲ್ಲಿ ನಾವು ದ್ವಂದ್ವತೆಯ ಬಗ್ಗೆ ಚರ್ಚಿಸುತ್ತೇವೆ ಸರ್ಕ್ಯೂಟ್ನ ಈ ಮೂರು ಪ್ರಮುಖ ಗುಣಲಕ್ಷಣಗಳ ಉಲ್ಲೇಖದೊಂದಿಗೆ ನಾವು ಥೆವೆನಿನ್ ಪ್ರಮೇಯ ಎಂದು ಕರೆಯಲ್ಪಡುವ ನೆಟ್ವರ್ಕ್ ಪ್ರಮೇಯವನ್ನು ಪ್ರಾರಂಭಿಸೋಣ ಸರ್ಕ್ಯೂಟ್ ದೃಷ್ಟಿಕೋನಕ್ಕೆ ಥೆವೆನಿನ್ ಪ್ರಮೇಯ ಬಹಳ ಮುಖ್ಯ ಸ್ಲೈಡ್ ಟೈಮ್ ನೋಡಿ 0047 ನೀವು ಮನೆಯಲ್ಲಿ ನಿಮ್ಮ ಉಪಕರಣವನ್ನು ಪ್ಲಗ್ ಇನ್ ಮಾಡಿದಾಗ ಏನಾಗುತ್ತದೆ ನಿರ್ದಿಷ್ಟ ಪ್ಲಗ್ ಬ್ಲಾಕ್ ಪ್ಲಗ್ ಪಾಯಿಂಟ್ನ ಹೊರಗಿನ ಸರ್ಕ್ಯೂಟ್ ಅನ್ನು ನಿರ್ಲಕ್ಷಿಸುವಾಗ ಆ ಉಪಕರಣದ ವೋಲ್ಟೇಜ್ ಮತ್ತು ಕರೆಂಟ್ ನಿಯತಾಂಕಗಳನ್ನು ನೀವು ವಿಶ್ಲೇಷಿಸುತ್ತೀರಿ ಆದ್ದರಿಂದ ವೋಲ್ಟೇಜ್ ಮತ್ತು ಕರೆಂಟ್ ನಂತಹ ಈ ಸರ್ಕ್ಯೂಟ್ ನಿಯತಾಂಕಗಳನ್ನು ನೀವು ವಿಶ್ಲೇಷಿಸುವಾಗ ಏನಾಗುತ್ತದೆ ಆದ್ದರಿಂದ ವಿವಿಧ ವಸ್ತುಗಳು ತಮ್ಮದೇ ಆದ ಕರೆಂಟ್ ಮಟ್ಟವನ್ನು ಹೊಂದಿರುತ್ತವೆ ವೋಲ್ಟೇಜ್ ಮಟ್ಟವು ಎಲ್ಲಾ ಉಪಕರಣಗಳಲ್ಲಿ ಒಂದೇ ಆಗಿರುತ್ತದೆ ಆದ್ದರಿಂದ ಆ ಸನ್ನಿವೇಶದಲ್ಲಿ ನೀವು ಉಪಕರಣಗಳಿಗಾಗಿ ಅಧ್ಯಯನವನ್ನು ಮಾಡುತ್ತಿದ್ದರೆ ನೀವು ಸರ್ಕ್ಯೂಟ್ ಅನ್ನು ಹೇಗೆ ವಿಶ್ಲೇಷಿಸುತ್ತೀರಿ ಸರ್ಕ್ಯೂಟ್ ವಿಶ್ಲೇಷಣೆಯ ಸಾಂಪ್ರದಾಯಿಕ ಮಾರ್ಗವನ್ನು ನೀವು ನೋಡಿದರೆ ನೀವು ಏನು ಮಾಡಬೇಕು ನೀವು ಸಂಪೂರ್ಣ ವಿದ್ಯುತ್ ವ್ಯವಸ್ಥೆ ನೆಟ್ವರ್ಕ್ ತೆಗೆದುಕೊಳ್ಳಬೇಕು ಅದು ಗಾತ್ರದಲ್ಲಿ ತುಂಬಾ ದೊಡ್ಡದಾಗಿದೆ ಮತ್ತು ನೀವು ನೆಟ್ವರ್ಕ್ನಲ್ಲಿ ನೂರಾರು ಮೆಶ್ ನೆಟ್ವರ್ಕ್ಗಳನ್ನು ಅಥವಾ ನೂರಾರು ನೋಡ್ಗಳನ್ನು ಹೊಂದಿರುವಿರಿ ಮತ್ತು ನೀವು ಮೆಶ್ ವಿಶ್ಲೇಷಣೆ ಅಥವಾ ನೋಡಲ್ ವಿಶ್ಲೇಷಣೆ ಮಾಡಲು ಪ್ರಾರಂಭಿಸಿದರೆ ಅದು ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಅದನ್ನು ಸಮಂಜಸವಾದ ಸಮಯದ ಚೌಕಟ್ಟಿನಲ್ಲಿ ಮಾಡಲು ಅಸಾಧ್ಯವಾಗುತ್ತದೆ ಆದ್ದರಿಂದ ಆ ಸಮಸ್ಯೆಯನ್ನು ಪರಿಹರಿಸಲು ನೀವು ಆ ನಿರ್ದಿಷ್ಟ ಪ್ಲಗ್ ಪಾಯಿಂಟ್ಗೆ ಬಾಹ್ಯವಾಗಿರುವ ಪವರ್ ಸಿಸ್ಟಮ್ ನೆಟ್ವರ್ಕ್ನ ಮೊತ್ತಕ್ಕೆ ಸಮನಾಗಿ ಪ್ರತಿನಿಧಿಸುವ ಪರ್ಯಾಯ ಮಾರ್ಗಗಳು ತದನಂತರ ಆ ನಿರ್ದಿಷ್ಟ ಲೋಡ್ ಅಥವಾ ನೀವು ಮೂಲತಃ ಆಸಕ್ತಿ ಹೊಂದಿರುವ ನಿರ್ದಿಷ್ಟ ವೇರಿಯಬಲ್ ಅಂಶವನ್ನು ಮಾತ್ರ ವಿಶ್ಲೇಷಿಸಿ ಆದ್ದರಿಂದ ಆ ಸಮಸ್ಯೆಯನ್ನು ಪರಿಹರಿಸಲು ನಾವು ಥೆವೆನಿನ್ ಪ್ರಮೇಯ ಎಂಬ ಪ್ರಮೇಯವನ್ನು ಬಳಸುತ್ತೇವೆ ಏಕೆಂದರೆ ಇದು ಸರ್ಕ್ಯೂಟ್ನ ಸ್ಥಿರ ಭಾಗವನ್ನು ಅದರ ಸಮಾನ ಸರ್ಕ್ಯೂಟ್ನಿಂದ ಬದಲಾಯಿಸುವ ತಂತ್ರವನ್ನು ಒದಗಿಸುತ್ತದೆ ಈಗ ಥೆವೆನಿನ್ ಪ್ರಮೇಯದ ಪ್ರಕಾರ ಆಕೃತಿಯ ಎಡಭಾಗದಲ್ಲಿರುವ ರೇಖೀಯ ಸರ್ಕ್ಯೂಟ್ ಅನ್ನು ಬಲಭಾಗದಲ್ಲಿ ತೋರಿಸಿರುವಂತೆ ಬದಲಾಯಿಸಬಹುದು ಆದ್ದರಿಂದ ಇವುಗಳು ಮನೆಯಲ್ಲಿ ನಿಮ್ಮ ಪ್ಲಗ್ನ ಎರಡು ಬಿಂದುಗಳಾಗಿವೆ ಎಂದು ನೀವು ಊಹಿಸಬಹುದಾದರೆ ಅದಕ್ಕೆ ಹೊರಗಿನ ನೀವು ರೇಖೀಯ ಸರ್ಕ್ಯೂಟ್ನಂತೆ ನೋಡುತ್ತೀರಿ ಆದ್ದರಿಂದ ಸರ್ಕ್ಯೂಟ್ ರೇಖೀಯವಾಗಿದ್ದಾಗ ಥೆವೆನಿನ್ ಪ್ರಮೇಯವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೀವು ನೆನಪಿನಲ್ಲಿಡಬೇಕು ನಿಮ್ಮ ಪ್ಲಗ್ ಪಾಯಿಂಟ್ನ ಹೊರಗಿನ ಈ ಸರ್ಕ್ಯೂಟ್ ರೇಖೀಯ ಸರ್ಕ್ಯೂಟ್ ಎಂದು ನೀವು ಭಾವಿಸುವಿರಿ ಮತ್ತು ನೀವು ನಿರ್ದಿಷ್ಟ ವಿಭಾಗವನ್ನು ಒಂದು ಸಮಾನ ಸರ್ಕ್ಯೂಟ್ನೊಂದಿಗೆ ಬದಲಾಯಿಸುವಿರಿ ಅಲ್ಲಿ ನೀವು ಒಂದು ವೋಲ್ಟೇಜ್ ಮೂಲ ಮತ್ತು ಒಂದು ಪ್ರತಿರೋಧವನ್ನು ಹೊಂದಿರುತ್ತೀರಿ ಆದ್ದರಿಂದ ಆ ರೀತಿಯಲ್ಲಿ ನೀವು ವೋಲ್ಟೇಜ್ ಮತ್ತು ಕರೆಂಟ್ ಹಾಗೆ ಅಸ್ಥಿರಗಳಂತಹ ವಿವಿಧ ಸರ್ಕ್ಯೂಟ್ ಅಂಶಗಳಿಗಾಗಿ ವಿಶ್ಲೇಷಿಸುತ್ತಿರುವ ಲೋಡ್ ಆ ಲೋಡ್ ಅನ್ನು ನಿರ್ದಿಷ್ಟ ಲೋಡ್ ಟರ್ಮಿನಲ್ಗೆ ಬಾಹ್ಯವಾಗಿರುವ ಸರ್ಕ್ಯೂಟ್ಗೆ ಸಮನಾಗಿ ಸಂಪರ್ಕದಲ್ಲಿರಿಸಿಕೊಳ್ಳುತ್ತೀರಿ ಆದ್ದರಿಂದ ಈ ನೋಡ್ ab ಎಡಭಾಗದಲ್ಲಿರುವ ಸರ್ಕ್ಯೂಟ್ ಅನ್ನು ಥೆವೆನಿನ್ ಸಮಾನ ಸರ್ಕ್ಯೂಟ್ ಎಂದು ಕರೆಯಲಾಗುತ್ತದೆ ಈ ಪರಿಕಲ್ಪನೆಯನ್ನು 1883 ರಲ್ಲಿ ಫ್ರೆಂಚ್ ಟೆಲಿಗ್ರಾಫ್ ಎಂಜಿನಿಯರ್ ಆಗಿದ್ದ ಎಂ ಲಿಯಾನ್ ಥೆವೆನಿನ್M Leon Thevenin ಅಭಿವೃದ್ಧಿಪಡಿಸಿದರು ಸ್ಲೈಡ್ ಟೈಮ್ ನೋಡಿ 0450 ಥೆವೆನಿನ್ ಪ್ರಮೇಯ ಏನು ಹೇಳುತ್ತದೆ ಒಂದು ರೇಖೀಯ ಎರಡು ಟರ್ಮಿನಲ್ ಸರ್ಕ್ಯೂಟ್ ಅನ್ನು ವೋಲ್ಟೇಜ್ ಮೂಲವನ್ನು VTh ಒಳಗೊಂಡಿರುವ ಸಮಾನ ಸರ್ಕ್ಯೂಟ್ನಿಂದ ಬದಲಾಯಿಸಬಹುದು ಪ್ರತಿರೋಧ RTh ಯೊಂದಿಗೆ ಸರಣಿಯಲ್ಲಿ VTh ಟರ್ಮಿನಲ್ಗಳಲ್ಲಿ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಮತ್ತು RTh ಟರ್ಮಿನಲ್ಗಳಲ್ಲಿ ಸಮಾನ ಪ್ರತಿರೋಧವಾದಾಗ ಸ್ವತಂತ್ರ ಮೂಲಗಳನ್ನು ಆಫ್ ಮಾಡಲಾಗಿದೆ ನಾವು RThನ ಮೌಲ್ಯವನ್ನು ಲೆಕ್ಕಹಾಕಿದಾಗ ನಾವು ಸ್ವತಂತ್ರ ಮೂಲಗಳನ್ನು ಸ್ವಿಚ್ ಆಫ್ ಮಾಡುವ ಮೂಲಕ ಸಮಾನ ಸರ್ಕ್ಯೂಟ್ ಅನ್ನು ರಚಿಸುತ್ತೇವೆ ಸ್ವತಂತ್ರ ಮೂಲವನ್ನು ಸ್ವಿಚ್ ಆಫ್ ಮಾಡುವುದು ಎಂದರೆ ನೀವು ಸ್ವತಂತ್ರ ವೋಲ್ಟೇಜ್ ಮೂಲವನ್ನು ಹೊಂದಿದ್ದರೆ ನೀವು ಶಾರ್ಟ್ ಸರ್ಕ್ಯೂಟ್ ಮಾಡುತ್ತೀರಿ ಮತ್ತು ನೀವು ಸ್ವತಂತ್ರ ಕರೆಂಟ್ ಮೂಲವನ್ನು ಹೊಂದಿದ್ದರೆ ನೀವು ಸರ್ಕ್ಯೂಟ್ ಅನ್ನು ತೆರೆಯುತ್ತೀರಿ ಥೆವೆನಿನ್ ಪ್ರಮೇಯದೊಂದಿಗಿನ ಸಮಸ್ಯೆ ಎಂದರೆ ನೀವು VTh ಮತ್ತು RTh ಮೌಲ್ಯವನ್ನು ಹೇಗೆ ಲೆಕ್ಕ ಹಾಕುತ್ತೀರಿ ಎಂಬುದನ್ನು ನೀವು ಗುರುತಿಸಬೇಕು ಆದ್ದರಿಂದ ಸರ್ಕ್ಯೂಟ್ ಸಮೀಕರಣದ ಸಂದರ್ಭದಲ್ಲಿ ನಾವು ಚರ್ಚಿಸಿದ್ದನ್ನು ನೀವು ನೆನಪಿಸಿಕೊಂಡರೆ ನೀವು VTh ಮತ್ತು RTh ಅನ್ನು ಹೇಗೆ ಲೆಕ್ಕ ಹಾಕುತ್ತೀರಿ ಎಂದು ನೀವು ಸುಲಭವಾಗಿ ಕಂಡುಹಿಡಿಯಬಹುದು ಕೆಳಗೆ ತೋರಿಸಿರುವ ಎರಡು ಸರ್ಕ್ಯೂಟ್ಗಳಿವೆ ಎಂದು ನೀವು ಊಹಿಸಿದರೆ ಅದು ಅಜ್ಞಾತ ರೇಖೀಯ ನೆಟ್ವರ್ಕ್ ಇದೆ ಅಂದರೆ ಆ ರೇಖೀಯ ಎರಡು ಟರ್ಮಿನಲ್ಗಳ ಸರ್ಕ್ಯೂಟ್ನ ಒಳಗೆ ಮತ್ತು ಹೊರಗೆ ಏನೆಂದು ನಮಗೆ ತಿಳಿದಿಲ್ಲ ನಾವು a b ಟರ್ಮಿನಲ್ಗಳಾದ್ಯಂತ ಒಂದು ಲೋಡ್ ಅನ್ನು ಸಂಪರ್ಕಿಸಿದ್ದೇವೆ ಟರ್ಮಿನಲ್ abನಾದ್ಯಂತ ವೋಲ್ಟೇಜ್ V ಮತ್ತು ಬಾಹ್ಯ ಸರ್ಕ್ಯೂಟ್ನಿಂದ ಲೋಡ್ಗೆ ಹರಿಯುವ ಕರೆಂಟ್ I ಆದ್ದರಿಂದ ನಾವು ಬಾಹ್ಯ ಸರ್ಕ್ಯೂಟ್ ಅನ್ನು ಥೆವೆನಿನ್ ಸಮಾನದೊಂದಿಗೆ ಥೆವೆನಿನ್ ವೋಲ್ಟೇಜ್ VTh ಅನ್ನು ಸರಣಿಯಲ್ಲಿ ಪ್ರತಿರೋಧ RTh ಒಂದಿಗೆ ಬದಲಾಯಿಸಿದರೆ ಮತ್ತು ಲೋಡ್ ಅನ್ನು ಹೊರತೆಗೆಯುವಾಗ ಈ ಟರ್ಮಿನಲ್ನಲ್ಲಿ ನೀವು V I ಗುಣಲಕ್ಷಣವನ್ನು ಹೊಂದಿದ್ದರೆ ಈ ನಿರ್ದಿಷ್ಟ ಸರ್ಕ್ಯೂಟ್ ಅನ್ನು ಆ ಬಾಹ್ಯ ಸರ್ಕ್ಯೂಟ್ಗೆ ಸಮಾನವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಟರ್ಮಿನಲ್ನಲ್ಲಿರುವ ಎರಡೂ ಸರ್ಕ್ಯೂಟ್ಗಳಿಗೆ ನೀವು ವೋಲ್ಟೇಜ್ ಕರೆಂಟ್ ಸಂಬಂಧವನ್ನು ಹೊಂದಿರುವಾಗ ಮಾತ್ರ ಈ ಸರ್ಕ್ಯೂಟ್ಗಳನ್ನು ಸಮಾನವಾಗಿ ಹೊಂದಿಸಲಾಗಿದೆ ಎಂಬುದನ್ನು ನೀವು ನೆನಪಿನಲ್ಲಿಡಬೇಕು ಈಗ ಟರ್ಮಿನಲ್ಗಳು ಲೋಡ್ ಅನ್ನು ತೆಗೆದುಹಾಕುವ ಮೂಲಕ ಓಪನ್ ಸರ್ಕ್ಯೂಟ್ ಮಾಡಿದಾಗ ಯಾವುದೇ ಕರೆಂಟ್ ಲೋಡ್ ಮೂಲಕ ಹರಿಯುವುದಿಲ್ಲ ಈಗ ಎಡಭಾಗದಲ್ಲಿರುವ ಸರ್ಕ್ಯೂಟ್ನಲ್ಲಿ ಟರ್ಮಿನಲ್ abಗೆ ಅಡ್ಡಲಾಗಿರುವ ಈ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಮೂಲ ಬಲಭಾಗದಲ್ಲಿರುವ ಸರ್ಕ್ಯೂಟ್ನಲ್ಲಿ VThಗೆ ಸಮನಾಗಿರಬೇಕು ಆದ್ದರಿಂದ ನೀವು ಇಲ್ಲಿಂದ ಲೋಡ್ ಅನ್ನು ತೆಗೆದುಹಾಕಿದರೆ ಟರ್ಮಿನಲ್ abನಾದ್ಯಂತ ಕೆಲವು ವೋಲ್ಟೇಜ್ ಇರುತ್ತದೆ ಮತ್ತು ನೀವು ಇಲ್ಲಿಂದ ಲೋಡ್ ಅನ್ನು ತೆಗೆದುಹಾಕಿದರೆ ಅದೇ ವೋಲ್ಟೇಜ್ ಇರುತ್ತದೆ ಅದು abನಾದ್ಯಂತ V ಆಗಿರುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ಸಮಾನತೆಯನ್ನು ಬಳಸಿಕೊಂಡು ನೀವು ವೋಲ್ಟೇಜ್ VThಅನ್ನು ಗುರುತಿಸಬಹುದು ಏಕೆಂದರೆ VTh ಟರ್ಮಿನಲ್ಗಳಾದ್ಯಂತ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಆಗಿದೆ ನೀವು ಲೋಡ್ ಅನ್ನು ತೆಗೆದುಹಾಕಿದಾಗ ನೀವು ಕೆಲವು ವೋಲ್ಟೇಜ್ ಅನ್ನು ನೋಡುತ್ತೀರಿ ಅದು ಥೆವೆನಿನ್ ಸಮಾನಕ್ಕೆ ಹೋಲುತ್ತದೆ ಇಲ್ಲಿ ನೀವು ಲೋಡ್ ಅನ್ನು ತೆಗೆದುಹಾಕಿದರೆ ನಿಮಗೆ ಮತ್ತೆvoc ಮೌಲ್ಯ ಸಿಗುತ್ತದೆ ಮತ್ತು ಈ ಎರಡು voc ಒಂದೇ ಆಗಿರುತ್ತದೆ ಏಕೆಂದರೆ ಈ voc ಏನೂ ಅಲ್ಲ VTh ಏಕೆಂದರೆ ಇದು ಓಪನ್ ಸರ್ಕ್ಯೂಟ್ ಆಗಿರುವಾಗ ಈ ನಿರ್ದಿಷ್ಟ ವಿಭಾಗದಲ್ಲಿ ಯಾವುದೇ ಕರೆಂಟ್ ಹರಿಯುವುದಿಲ್ಲ ನೀವು ಲೋಡ್ ಅನ್ನು ತೆಗೆದುಹಾಕಿದರೆ ಯಾವುದೇ ಕರೆಂಟ್ ಹರಿಯುವುದಿಲ್ಲ ಅಂತಹ ಸಂದರ್ಭದಲ್ಲಿ ಈ ನಿರ್ದಿಷ್ಟ VThವೋಲ್ಟೇಜ್ ನನ್ನು ಹೊರತುಪಡಿಸಿ ಏನೂ ಆಗುವುದಿಲ್ಲ ಆದ್ದರಿಂದ ನಾವು ಏನು ಹೇಳಬಹುದು ರೇಖೀಯ ಎರಡು ಟರ್ಮಿನಲ್ ಸರ್ಕ್ಯೂಟ್ ಟರ್ಮಿನಲ್ abನಾದ್ಯಂತ VThಓಪನ್ ಸರ್ಕ್ಯೂಟ್ ವೋಲ್ಟೇಜ್ಸಮಾನವಾಗಿರುತ್ತದೆ ಈಗ ಮತ್ತೆ ಲೋಡ್ ಸಂಪರ್ಕ ಕಡಿತಗೊಂಡಿದೆ ಏಕೆಂದರೆ ಟರ್ಮಿನಲ್ ab ನಂತರ ನೀವು ಟರ್ಮಿನಲ್ನಲ್ಲಿ ಓಪನ್ ಸರ್ಕ್ಯೂಟ್ ಅನ್ನು ಹೊಂದಿರುವಿರಿ ನೀವು ಎಲ್ಲಾ ಸ್ವತಂತ್ರ ಮೂಲಗಳನ್ನು ಆಫ್ ಮಾಡಬೇಕಾಗಿರುತ್ತದೆ ಸ್ವತಂತ್ರ ಮೂಲಗಳನ್ನು ಆಫ್ ಮಾಡುವುದು ಎಂದರೆ ನೀವು ಟರ್ಮಿನಲ್ ಒಳಗೆ ವೋಲ್ಟೇಜ್ ಮೂಲವನ್ನು ಹೊಂದಿದ್ದರೆ ನೀವು ಅದನ್ನು ಶಾರ್ಟ್ ಸರ್ಕ್ಯೂಟ್ನೊಂದಿಗೆ ಬದಲಾಯಿಸುತ್ತೀರಿ ಮತ್ತು ನೀವು ಕರೆಂಟ್ ಮೂಲವನ್ನು ಹೊಂದಿದ್ದರೆ ಅದನ್ನು ಓಪನ್ ಸರ್ಕ್ಯೂಟ್ನೊಂದಿಗೆ ಬದಲಾಯಿಸುತ್ತೀರಿ ಅಂತಹ ಸಂದರ್ಭದಲ್ಲಿ ಏನಾಗಬಹುದು ಎಂದರೆ ಈ ರೇಖೀಯ ಎರಡು ಟರ್ಮಿನಲ್ ಸರ್ಕ್ಯೂಟ್ ಡೆಡ್ ಸರ್ಕ್ಯೂಟ್ ಹೊರತುಪಡಿಸಿ ಏನೂ ಆಗುವುದಿಲ್ಲ ಏಕೆಂದರೆ ಯಾವುದೇ ಮೂಲ ಲಭ್ಯವಿಲ್ಲ ಈಗ ನೀವು ಈ ಎರಡು ಟರ್ಮಿನಲ್ a ಮತ್ತು b ನಡುವೆ ಅಳೆಯುವ ಸಮಾನ ಪ್ರತಿರೋಧವು ಎರಡೂ ಸಂದರ್ಭಗಳಲ್ಲಿ ಸಮಾನವಾಗಿರುತ್ತದೆ ನೀವು ರೇಖೀಯ ಎರಡು ಟರ್ಮಿನಲ್ ಸರ್ಕ್ಯೂಟ್ ಹೊಂದಿರುವ ಸಂದರ್ಭದಲ್ಲಿ ನೀವು ಎಲ್ಲಾ ಮೂಲಗಳನ್ನು ತೆಗೆಯುತ್ತೀರಿ ನೀವುRTh ಅನ್ನು ಇಲ್ಲಿ ಅಳೆಯುತ್ತೀರಿ ಅಂತೆಯೇ ನೀವು RTh ಅನ್ನು ಇಲ್ಲಿ ಅಳೆಯುತ್ತಿದ್ದರೆ ಅದು ಈ ಮೌಲ್ಯವಾಗಿರುತ್ತದೆ ಏಕೆಂದರೆ ಆ ಸಂದರ್ಭದಲ್ಲಿ ಇದು ಶಾರ್ಟ್ ಸರ್ಕ್ಯೂಟ್ ಆಗಿರುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ಎರಡೂ ಸಂದರ್ಭಗಳಲ್ಲಿ ನೀವು ನೋಡುವ ಪ್ರತಿರೋಧವು ಎಲ್ಲಾ ಸ್ವತಂತ್ರ ಮೂಲಗಳೊಂದಿಗೆ ರೇಖೀಯ ಸರ್ಕ್ಯೂಟ್ನಲ್ಲಿ ನೀವು ನೋಡುವ ಇನ್ಪುಟ್ ಪ್ರತಿರೋಧವು ಶೂನ್ಯಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಈ ಎರಡು ಷರತ್ತುಗಳೊಂದಿಗೆ ನೀವು ಥೆವೆನಿನ್ ಪ್ರಮೇಯಕ್ಕೆ ಅಗತ್ಯವಿರುವ ಪ್ರಮುಖ ನಿಯತಾಂಕಗಳ ಮೌಲ್ಯವನ್ನು ಕಾಣಬಹುದು ಅವುಗಳು VTh ಮತ್ತು RTh ಈಗ RTh ಮೌಲ್ಯವನ್ನು ಕಂಡುಹಿಡಿಯಲು ಎರಡು ವಿಭಿನ್ನ ಪ್ರಕರಣಗಳಿವೆ ಎರಡು ವಿಭಿನ್ನ ಪ್ರಕರಣಗಳು ಯಾವುವು ಮೊದಲ ಪ್ರಕರಣವೆಂದರೆ ನೆಟ್ವರ್ಕ್ ಯಾವುದೇ ಅವಲಂಬಿತ ಮೂಲಗಳನ್ನು ಹೊಂದಿಲ್ಲದಿದ್ದರೆ ನಾವು ವೋಲ್ಟೇಜ್ ಅನ್ನು ಶಾರ್ಟ್ ಸರ್ಕ್ಯೂಟ್ ಮತ್ತು ಕರೆಂಟ್ ಮೂಲವನ್ನು ಓಪನ್ ಸರ್ಕ್ಯೂಟ್ ಆಗಿ ಮಾಡಬಹುದು ಮತ್ತು ಟರ್ಮಿನಲ್ a ಮತ್ತು b ನಡುವೆ ಕಾಣುವ ನೆಟ್ವರ್ಕ್ ಇನ್ಪುಟ್ ಪ್ರತಿರೋಧವೇ RTh ಆದ್ದರಿಂದ ಎಲ್ಲಾ ಸ್ವತಂತ್ರ ಮೂಲಗಳನ್ನು ಶೂನ್ಯಕ್ಕೆ ಸಮನಾಗಿಟ್ಟುಕೊಂಡು ಟರ್ಮಿನಲ್ a b ಯಿಂದ ನೀವು ಪ್ರತಿರೋಧದ ಇನ್ಪುಟ್ ಅನ್ನು ನೋಡುತ್ತೀರಿ ಅದು ನಿಮಗೆ ಥೆವೆನಿನ್ ಪ್ರತಿರೋಧವನ್ನು ನೀಡುತ್ತದೆ ಈಗ 2 ನೇ ಸಂದರ್ಭದಲ್ಲಿ ನೆಟ್ವರ್ಕ್ ಅವಲಂಬಿತ ಮೂಲಗಳನ್ನು ಸಹ ಹೊಂದಿದೆ ನಾವು ಅವಲಂಬಿತ ಮೂಲಗಳನ್ನು ಸ್ವಿಚ್ ಆಫ್ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಅವುಗಳನ್ನು ಕೆಲವು ಸರ್ಕ್ಯೂಟ್ ವೇರಿಯೇಬಲ್ ನಿಯಂತ್ರಿಸುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ಏನಾಗುತ್ತದೆ ಅವಲಂಬಿತ ಮೂಲಗಳನ್ನು ಇಟ್ಟುಕೊಂಡು ನೀವು ಸ್ವತಂತ್ರ ಮೂಲಗಳನ್ನು ಮಾತ್ರ ಆಫ್ ಮಾಡಬಹುದು ತದನಂತರ ನೀವು ಸರ್ಕ್ಯೂಟ್ ಅನ್ನು ವಿಶ್ಲೇಷಿಸುತ್ತೀರಿ ನೀವು ಟರ್ಮಿನಲ್ abನಲ್ಲಿ ಕೇವಲ ಒಂದು ವೋಲ್ಟೇಜ್v0 ಅನ್ನು ಅನ್ವಯಿಸಬೇಕು ಮತ್ತು ಕರೆಂಟ್ i0 ಅನ್ನು ನಿರ್ಧರಿಸಬೇಕು ಹಾಗಾದರೆ ಆ ಸಂದರ್ಭದಲ್ಲಿ ಏನಾಗುತ್ತದೆ ಇಲ್ಲಿ ಶೂನ್ಯಕ್ಕೆ ಸಮಾನವಾದ ಎಲ್ಲಾ ಸ್ವತಂತ್ರ ಮೂಲಗಳನ್ನು ಹೊಂದಿರುವ ಸರ್ಕ್ಯೂಟ್ ಇರುತ್ತದೆ ಮತ್ತು ಅವಲಂಬಿತ ಮೂಲಗಳು ಸಹ ಲಭ್ಯವಿದೆ ಅಂತಹ ಸಂದರ್ಭದಲ್ಲಿ ನೀವು ab ನ ಟರ್ಮಿನಲ್ನಾದ್ಯಂತ ಒಂದು ವೋಲ್ಟೇಜ್ v0 ಅನ್ನು ಅನ್ವಯಿಸಬೇಕು ಮತ್ತು ಕರೆಂಟ್ i0ನ ಮೌಲ್ಯವನ್ನು ಅಳೆಯಬೇಕು ಆ ಸಂದರ್ಭದಲ್ಲಿ ಏನಾಗುತ್ತದೆ a b ಟರ್ಮಿನಲ್ ಒಳಗೆ ಹರಿಯುವ ಕರೆಂಟ್ ಏನೇ ಇರಲಿ ನೀವು ಅನ್ವಯಿಸುತ್ತಿರುವ ವೋಲ್ಟೇಜ್ v0ಅನ್ನುi0ರಿಂದ ಭಾಗಿಸಿ ನಂತರ ಥೆವೆನಿನ್ ಸಮಾನ ಆಗಿರುವ RTh ಪ್ರತಿರೋಧದ ಮೌಲ್ಯವನ್ನು ನಿಮಗೆ ನೀಡುತ್ತದೆ ಪರ್ಯಾಯವಾಗಿ ಕರೆಂಟ್ ಮೂಲವನ್ನು ಸೇರಿಸುವ ಮೂಲಕ RTh ಅನ್ನು ಸಹ ಅಳೆಯಬಹುದು ಆದ್ದರಿಂದ ಈ ಎರಡು ಟರ್ಮಿನಲ್ಗಳಲ್ಲಿ ವೋಲ್ಟೇಜ್ ಮೂಲದ ಬದಲು ನೀವು ಒಂದು ಕರೆಂಟ್ ಮೂಲವನ್ನು ಅನ್ವಯಿಸುತ್ತೀರಿ ಈಗ ನೀವು ಏನು ಮಾಡಬೇಕು ನೀವು ಇಲ್ಲಿ ಅಳತೆ ಮಾಡಿದ ಕರೆಂಟ್ ಬದಲು ನೀವು ಕರೆಂಟ್ ಮೂಲವನ್ನು ಅನ್ವಯಿಸಿದಾಗ ನೀವು ಟರ್ಮಿನಲ್ಗಳಾದ್ಯಂತ ವೋಲ್ಟೇಜ್ ಅನ್ನು ಅಳೆಯಬೇಕು ಆ ಸಂದರ್ಭದಲ್ಲಿ ಏನಾಗುತ್ತದೆ ಮತ್ತೆ RTh ಅನ್ನು ಟರ್ಮಿನಲ್ಗಳಾದ್ಯಂತದ ವೋಲ್ಟೇಜ್ ಅನ್ನು ಕರೆಂಟ್ ಮೂಲದಿಂದ ಸರಬರಾಜು ಮಾಡುವ ಕರೆಂಟ್ರಿಂದ ಭಾಗಿಸಲಾಗುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ RTh v0i0 ಅನ್ನು ಹೊರತುಪಡಿಸಿ ಏನೂ ಆಗುವುದಿಲ್ಲ ಈಗ ಈ ಎರಡೂ ಸಂದರ್ಭಗಳಲ್ಲಿ ನೀವು ಯಾವುದೇ ಒಂದು ವಿಧಾನವನ್ನು ಬಳಸಬಹುದು ಎರಡೂ ಸಂದರ್ಭಗಳಲ್ಲಿ ನೀವು ಒಂದೇ RThನ ಮೌಲ್ಯವನ್ನು ಪಡೆಯುತ್ತೀರಿ ಆದ್ದರಿಂದ ನೀವು ಅಂತಿಮವಾಗಿ ಅದೇ ಫಲಿತಾಂಶವನ್ನು ಪಡೆಯುತ್ತೀರಿ ಈಗ ನೀವು ಆಗಾಗ್ಗೆಮಾಡುವ RTh ಲೆಕ್ಕಾಚಾರ ನಕಾರಾತ್ಮಕವಾಗುತ್ತದೆ ಆದ್ದರಿಂದ ಸರ್ಕ್ಯೂಟ್ ಶಕ್ತಿಯನ್ನು ತಲುಪಿಸುತ್ತಿದೆ ಎಂದು ಇದು ಸೂಚಿಸುತ್ತದೆ ನಿಮ್ಮ RTh ಋಣಾತ್ಮಕವಾಗಿದ್ದರೆ ನಿಮ್ಮ ಪರಿಹಾರ ಸರಿಯಾಗಿದೆಯೆ ಅಥವಾ ಇಲ್ಲವೇ ಎಂದು ನೀವು ಚಿಂತಿಸಬೇಕಾಗಿಲ್ಲ ಆದ್ದರಿಂದ ಕೆಲವೊಮ್ಮೆ RTh ಋಣಾತ್ಮಕವಾಗಿರುತ್ತದೆ ಮತ್ತು ಸರ್ಕ್ಯೂಟ್ ಅವಲಂಬಿತ ಮೂಲಗಳನ್ನು ಹೊಂದಿರುವಾಗಲೂ ಇದು ಸಾಧ್ಯ ಸರ್ಕ್ಯೂಟ್ ವಿಶ್ಲೇಷಣೆಯಲ್ಲಿ ಈಗ ಈ ಪ್ರಮೇಯ ಬಹಳ ಮುಖ್ಯ ಏಕೆ ಏಕೆಂದರೆ ಇದು ಸರ್ಕ್ಯೂಟ್ ಅನ್ನು ಸರಳೀಕರಿಸಲು ಸಹಾಯ ಮಾಡುತ್ತದೆ ಆದ್ದರಿಂದ ನಿಮ್ಮ ಅಧ್ಯಯನದ ಪ್ರದೇಶದ ಹೊರಗಿನ ದೊಡ್ಡ ನೆಟ್ವರ್ಕ್ ಏನೇ ಇರಲಿ ನಿಮ್ಮ ಅಧ್ಯಯನದ ಪ್ರದೇಶದ ಹೊರಗಿನ ನೆಟ್ವರ್ಕ್ ಅನ್ನು ಥೆವೆನಿನ್ ಸಮಾನವಾಗಿರುತ್ತದೆ ನೀವು VTh ಮತ್ತು RThನೊಂದಿಗೆ ಬದಲಾಯಿಸುವಿರಿ ಮತ್ತು ನಿಮ್ಮ ಆಸಕ್ತಿಯ ಸರ್ಕ್ಯೂಟ್ ಅನ್ನು ವಿಶ್ಲೇಷಿಸಲು ನೀವು ನಿರ್ದಿಷ್ಟ ಸಮಾನ ಸರ್ಕ್ಯೂಟ್ ಅನ್ನು ಬಳಸುತ್ತೀರಿ ಅದಕ್ಕಾಗಿಯೇ ಈ ಥೆವೆನಿನ್ ಸಮಾನ ನಮ್ಮ ಸರ್ಕ್ಯೂಟ್ ವಿನ್ಯಾಸದಲ್ಲಿ ಬದಲಿ ತಂತ್ರವು ಅತ್ಯಂತ ಶಕ್ತಿಯುತ ಸಾಧನವಾಗಿದೆ ಈಗ ನಾವು ಚರ್ಚಿಸಿದಂತೆ ವೇರಿಯಬಲ್ ಲೋಡ್ ಹೊಂದಿರುವ ರೇಖೀಯ ಸರ್ಕ್ಯೂಟ್ ಅನ್ನು ಥೆವೆನಿನ್ ಸಮಾನವಾಗಿ ಲೋಡ್ ಹೊರತುಪಡಿಸಿ ಬದಲಾಯಿಸಬಹುದು ಈಗ ಈ ಸಮಾನ ನೆಟ್ವರ್ಕ್ ಬಾಹ್ಯ ಸರ್ಕ್ಯೂಟ್ ವರ್ತಿಸುವ ರೀತಿಯಲ್ಲಿಯೇ ವರ್ತಿಸುತ್ತದೆ ಏಕೆಂದರೆ ನೀವು vi ವಿಶಿಷ್ಟತೆಯನ್ನು ಸಮಾನವಾಗಿಟ್ಟುಕೊಂಡು ಬಾಹ್ಯ ಸರ್ಕ್ಯೂಟ್ನ ಥೆವೆನಿನ್ ಸಮಾನವನ್ನು ರಚಿಸುತ್ತಿದ್ದೀರಿ ಆದ್ದರಿಂದ ನೀವು ವಿಭಿನ್ನ ಲೋಡ್ ವೋಲ್ಟೇಜ್ ಅನ್ನು ಹೇಗೆ ಲೆಕ್ಕ ಹಾಕುತ್ತೀರಿ ಮತ್ತು ಲೋಡ್ ಕರೆಂಟ್ ಮೌಲ್ಯಗಳನ್ನು ಮಾಡುತ್ತೀರಿ ನಾವು ಒಂದು ಸರಳ ಸರ್ಕ್ಯೂಟ್ ತೆಗೆದುಕೊಳ್ಳೋಣ ಮತ್ತು ಲೋಡ್ ಪ್ರತಿರೋಧ RLನ ಮೂಲಕ ಹರಿಯುವ ಕರೆಂಟ್ನ ಮೌಲ್ಯವನ್ನು ಕಂಡುಹಿಡಿಯಲು ನಾವು ಪ್ರಯತ್ನಿಸುತ್ತೇವೆ 1626 ಸ್ಲೈಡ್ ಟೈಮ್ ಈಗ ನೀವು ಏನು ಮಾಡುತ್ತೀರಿ ನಿಮ್ಮ ಲೋಡ್ RL ಗೆ ನಿಖರವಾದ ಬಾಹ್ಯವನ್ನು ಅದರ ಥೆವೆನಿನ್ ಸಮಾನವಾದ VTh ಮತ್ತು RTh ನಿಂದ ಬದಲಾಯಿಸಲಾಗುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ಏನಾಗಬಹುದು ಎಂಬುದು RL ನಿಮ್ಮ ಹೊರೆಯಾಗಿದೆ ಮತ್ತು ಒಂದು ಪ್ರತಿರೋಧ RTh ಥೆವೆನಿನ್ ಸಮಾನ ಪ್ರತಿರೋಧವಾಗಿರುತ್ತದೆ ಮತ್ತು ಇದು ಎರಡೂ ವೋಲ್ಟೇಜ್ ಮೂಲದ ಮೂಲಕ ಸಂಪರ್ಕಗೊಳ್ಳುತ್ತದೆ ಅದು ಥೆವೆನಿನ್ ವೋಲ್ಟೇಜ್ ಅನ್ನು ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ ಇದು ರೇಖೀಯ ಸರ್ಕ್ಯೂಟ್ ನಮಗೆ ತಿಳಿದಿಲ್ಲದ ಮೂಲ ಸರ್ಕ್ಯೂಟ್ನ ಸಮಾನ ಸರ್ಕ್ಯೂಟ್ ಆಗಿರುತ್ತದೆ ನಾವು ಅದನ್ನು ಥೆವೆನಿನ್ ಸಮಾನದೊಂದಿಗೆ ಬದಲಾಯಿಸುತ್ತಿದ್ದೇವೆ ಈಗ ನಾವು ಏನು ಮಾಡುತ್ತೇವೆ ಕರೆಂಟ್ ILನ ಮೌಲ್ಯವನ್ನು ನಾವು ಹೇಗೆ ಲೆಕ್ಕ ಹಾಕುತ್ತೇವೆ ಸರಳವಾಗಿ ಕರೆಂಟ್ ILನ ಮೌಲ್ಯ ILVThRThRL ಆಗಿದೆ ಆದ್ದರಿಂದ ಅದು ಕೇವಲ ಕಿರ್ಚಾಫ್ನ ವೋಲ್ಟೇಜ್ ಲಾ ನೀವು ILಕರೆಂಟ್ನ ಮೌಲ್ಯವನ್ನು ಪಡೆಯಬಹುದು ಈಗ ಲೋಡ್ ಅಡ್ಡಲಾಗಿರುವ ವೋಲ್ಟೇಜ್VLILRLVThRL RThRL ನೀವು RTh ಮತ್ತು VTh ಮೌಲ್ಯಗಳನ್ನು ಪಡೆದಾಗ ನೀವು ಲೋಡ್ನಾದ್ಯಂತ ಅಸ್ಥಿರಗಳನ್ನು ಸುಲಭವಾಗಿ ಕಂಡುಹಿಡಿಯಬಹುದು ಅದು ವೋಲ್ಟೇಜ್ ಮತ್ತು ಕರೆಂಟ್ ಈಗ ನೀವು ಅನೇಕ ಪ್ರಕರಣಗಳು ಅಥವಾ ಬಹು ಲೋಡ್ಗಳನ್ನು ಹೊಂದಿದ್ದರೆ ಅದರ ಮೂಲಕ ನೀವು ಕರೆಂಟ್ ಮತ್ತು ಆ ಲೋಡ್ ವೋಲ್ಟೇಜ್ಗಳನ್ನು ಕಂಡುಹಿಡಿಯಲು ಬಯಸಿದರೆ ಈ ಸರ್ಕ್ಯೂಟ್ನಲ್ಲಿ ನೀವು RTh ಮತ್ತು VThಬದಲಾಯಿಸಬೇಕಾಗಿಲ್ಲ ನೀವು ಟರ್ಮಿನಲ್ a ಮತ್ತು b ಅಡ್ಡಲಾಗಿ ಲೋಡ್ಗಳನ್ನು ಬದಲಾಯಿಸುತ್ತಲೇ ಇರಬೇಕು ಆದ್ದರಿಂದ ಲೋಡ್ನ ಪ್ರತಿರೋಧದ ಆಧಾರದ ಮೇಲೆ ನಿಮ್ಮ ಲೋಡ್ ಕರೆಂಟ್ ಬದಲಾಗುತ್ತಲೇ ಇರುತ್ತದೆ ನೀವು ಸರ್ಕ್ಯೂಟ್ ಅನ್ನು ಮರುಹೊಂದಿಸಬೇಕಾಗಿಲ್ಲ ಅಥವಾ ನೀವು ಸಂಪೂರ್ಣ ಮಾಹಿತಿಯನ್ನು ಮತ್ತೆ ಮತ್ತೆ ಸಂಸ್ಕರಿಸಬೇಕಾಗಿಲ್ಲ ನೀವು ಕೇವಲ ಲೋಡ್ ಅನ್ನು ಬದಲಾಯಿಸಬೇಕು ಮತ್ತು ನವೀಕರಿಸಿದ ಮೌಲ್ಯವನ್ನು ಕಂಡುಹಿಡಿಯಬೇಕು ಈ ರೀತಿಯಾಗಿ ಎರಡು ಟರ್ಮಿನಲ್ಗಳಿಗೆ ಸಂಪರ್ಕಗೊಂಡಾಗ ಅನೇಕ ಪ್ರಕರಣಗಳನ್ನು ಪ್ರಕ್ರಿಯೆಗೊಳಿಸಲು ಇದು ತುಂಬಾ ಸೂಕ್ತವಾಗಿರುತ್ತದೆ ಈಗ ಈ ನಿರ್ದಿಷ್ಟ ಅಂಶವನ್ನು ಒಂದು ಉದಾಹರಣೆಯ ಸಹಾಯದಿಂದ ಅರ್ಥಮಾಡಿಕೊಳ್ಳೋಣ ಈ ಚಿತ್ರದಲ್ಲಿ ಒಂದು ಸರ್ಕ್ಯೂಟ್ ಇದೆ ಎಂದು ಈಗ ನೀವು ನೋಡುತ್ತೀರಿ ಟರ್ಮಿನಲ್ abಯ ಎಡಕ್ಕೆ ಸಮಾನವಾದ ಥೆವೆನಿನ್ ಅನ್ನು ನಾವು ಕಂಡುಹಿಡಿಯಬೇಕು ಆದ್ದರಿಂದ ಇವು ಟರ್ಮಿನಲ್ಗಳು ab ಮತ್ತು RL 6 ಓಮ್ ಅಥವಾ 36 ಓಮ್ಗೆ ಸಮಾನವಾದಾಗ ನಾವು ಲೋಡ್ ಮೂಲಕ ಕರೆಂಟ್ ಅನ್ನು ಕಂಡುಹಿಡಿಯಬೇಕು ಇದು ಬದಲಾಗುತ್ತಿರುವ ವೇರಿಯಬಲ್ ಲೋಡ್ ಆಗಿದೆ ವಿವಿಧ ಲೋಡಿಂಗ್ ಪರಿಸ್ಥಿತಿಗಳಲ್ಲಿ ಲೋಡ್ ಮೂಲಕ ಕರೆಂಟ್ನ ಮೌಲ್ಯವನ್ನು ನೀವು ಕಂಡುಹಿಡಿಯಬೇಕು ಈ ನಿರ್ದಿಷ್ಟ ಪ್ರಕರಣಕ್ಕಾಗಿ ನಾವು ಎರಡು ವಿಭಿನ್ನ ಲೋಡಿಂಗ್ RL 6 ಓಮ್ ಅಥವಾ 36 ಓಮ್ಗೆ ಇರುವ ಪರಿಸ್ಥಿತಿಗಳನ್ನು ಪರಿಗಣಿಸುತ್ತಿದ್ದೇವೆ 32 ವೋಲ್ಟ್ ಮೂಲವನ್ನು ಆಫ್ ಮಾಡುವ ಮೂಲಕ ನಾವು ಥೆವೆನಿನ್ ಪ್ರತಿರೋಧವನ್ನು ಕಂಡುಕೊಳ್ಳುತ್ತೇವೆ ಈಗ ನೀವು ವೋಲ್ಟೇಜ್ ಮೂಲವನ್ನು ಬದಲಾಯಿಸಿದಾಗ ಅದು ಶಾರ್ಟ್ ಸರ್ಕ್ಯೂಟ್ ಆಗುತ್ತದೆ ಮತ್ತು ನಮ್ಮಲ್ಲಿ ಮತ್ತೊಂದು ಮೂಲವಿದೆ ಅದು ಕರೆಂಟ್ ಮೂಲ 2 A ಕರೆಂಟ್ ಮೂಲವಾಗಿದೆ ಆದ್ದರಿಂದ ನಾವು ಅದನ್ನು ಓಪನ್ ಸರ್ಕ್ಯೂಟ್ ಆಗಿ ಮಾಡುತ್ತೇವೆ ಆ ಸಂದರ್ಭದಲ್ಲಿ ನವೀಕರಿಸಿದ ಸರ್ಕ್ಯೂಟ್ ಯಾವುದು ನಾವು 4 ಓಮ್ ಪ್ರತಿರೋಧವನ್ನು 12 ಓಮ್ ಪ್ರತಿರೋಧದೊಂದಿಗೆ ಸಮಾನಾಂತರವಾಗಿ ಹೊಂದಿದ್ದೇವೆ ಮತ್ತು ನಂತರ ಅಂತಿಮವಾಗಿ 1 ಓಮ್ ಪ್ರತಿರೋಧದೊಂದಿಗೆ ಸರಣಿಯಲ್ಲಿ ಸಮಾನಾಂತರ ಸಂಯೋಜನೆಯನ್ನು ಹೊಂದಿದ್ದೇವೆ ನೋಡಿ ಸ್ಲೈಡ್ ಸಮಯ 2055 a ಮತ್ತು b ಆಗಿರುವ ಈ ನಿರ್ದಿಷ್ಟ ಟರ್ಮಿನಲ್ಗಳ ಮೂಲಕ ನೀವು ನೋಡುವ ಪ್ರತಿರೋಧವು ನೀವು RThನ ಮೌಲ್ಯವನ್ನು 4 ಓಮ್ನಂತೆ ಪಡೆಯುತ್ತೀರಿ ಏಕೆಂದರೆ ಈ ಎರಡು ಪ್ರತಿರೋಧಗಳ ಸಮಾನಾಂತರ ಸಂಯೋಜನೆಯು ನಿಮಗೆ ಸರಣಿಯಲ್ಲಿ 3 ಓಮ್ ಮತ್ತು 1 ಓಮ್ ಅನ್ನು ನೀಡುತ್ತದೆ ಆದ್ದರಿಂದ ಅಂತಿಮವಾಗಿ RTh ಮೌಲ್ಯವು 4 ಓಮ್ ಆಗಿದೆ ಈಗ ಮುಂದಿನ ಹಂತವು ಥೆವೆನಿನ್ ವೋಲ್ಟೇಜ್ನ ಮೌಲ್ಯವನ್ನು ಕಂಡುಹಿಡಿಯುತ್ತಿದೆ ಥೆವೆನಿನ್ ವೋಲ್ಟೇಜ್ನ ಮೌಲ್ಯವನ್ನು ಕಂಡುಹಿಡಿಯಲು ನಾವು ಸರ್ಕ್ಯೂಟ್ ಅನ್ನು ಪರಿಗಣಿಸಬೇಕು ಮತ್ತು ಹಿಂದಿನ ತರಗತಿಗಳಲ್ಲಿ ನಾವು ಚರ್ಚಿಸಿದ ಯಾವುದನ್ನಾದರೂ ನಾವು ನಮ್ಮ ಅಧ್ಯಯನವನ್ನು ವಿಶೇಷವಾಗಿ ನಾವು ಚರ್ಚಿಸಿದ ಮೆಶ್ ವಿಶ್ಲೇಷಣೆಯನ್ನು ನೆನಪಿಸಿಕೊಳ್ಳಬೇಕು ಏಕೆಂದರೆ ಇಲ್ಲಿ ನೀವು ಎರಡು ಮೆಶ್ಗಳನ್ನು ರಚಿಸಬಹುದು ಎಂದು ನೋಡಬಹುದು ಈ ಎರಡು ಮೆಶ್ಗಳಲ್ಲಿ ನೀವು i1 ಮತ್ತು i2 ಮೆಶ್ ಕರೆಂಟ್ ಅನ್ನು ಅನ್ವಯಿಸಬಹುದು ಮತ್ತು ಟರ್ಮಿನಲ್ ab ಅಡ್ಡಲಾಗಿ ನೀವು VTh ವೋಲ್ಟೇಜ್ ಅನ್ನು ಕಂಡುಹಿಡಿಯಬೇಕು ಈ ನಿರ್ದಿಷ್ಟ ಸರ್ಕ್ಯೂಟ್ ನಿಂದ ನೀವು ನೋಡಬೇಕಾದ ಪ್ರಮುಖ ವಿಷಯವೆಂದರೆ 1ಓಮ್ ಪ್ರತಿರೋಧದ ಮೂಲಕ ಯಾವುದೇ ಕರೆಂಟ್ ಹರಿಯುವುದಿಲ್ಲ ಏಕೆಂದರೆ ಟರ್ಮಿನಲ್ ab ಓಪನ್ ಸರ್ಕ್ಯೂಟ್ ಆಗಿದೆ ಆದ್ದರಿಂದ ಮೂಲತಃ ಯಾವುದೇ ಕರೆಂಟ್ ಇರುವುದಿಲ್ಲ ಆದ್ದರಿಂದ ಕರೆಂಟ್ i ಶೂನ್ಯವಾಗಿರುತ್ತದೆ ಈಗ i ಶೂನ್ಯವಾಗಿದ್ದಾಗ VTh ಅನ್ನು ಇದರ ಉದ್ದಕ್ಕೂ ನೇರವಾಗಿ ಅನ್ವಯಿಸಲಾಗುತ್ತದೆ ಇದರರ್ಥ ಸಮಾನಾಂತರವಾಗಿರುವುದರಿಂದ ಇದನ್ನು ಒಂದೇ ರೀತಿ ಅನ್ವಯಿಸಲಾಗುತ್ತದೆ ಆದ್ದರಿಂದ VTh ಈ ನಿರ್ದಿಷ್ಟ ನೋಡ್ನಲ್ಲಿ ಬರುವ ವೋಲ್ಟೇಜ್ ಹೊರತುಪಡಿಸಿ ಏನೂ ಆಗುವುದಿಲ್ಲ ಆದ್ದರಿಂದ VTh ಈ ನೋಡ್ನ ಮೌಲ್ಯವಾಗಿರುತ್ತದೆ ಈಗ ಈ ಎರಡು ಲೂಪ್ಗಳಿಗೆ ಮೆಶ್ ವಿಶ್ಲೇಷಣೆಯನ್ನು ಅನ್ವಯಿಸೋಣ 324i112i1 i20 i2 2A ಈಗ ನೀವು ಎರಡು ಸಮೀಕರಣಗಳನ್ನು ಪಡೆದುಕೊಂಡಿದ್ದೀರಿ i2 ನೀವು ನೇರವಾಗಿ ಕಂಡುಕೊಂಡಿದ್ದೀರಿ ಮುಂದೆ ನೀವು ಈ ಸಮೀಕರಣದಲ್ಲಿ i2 ಮೌಲ್ಯವನ್ನು ಇಡಬೇಕು ಮತ್ತು ನೀವು ಕರೆಂಟ್ i1 ಅನ್ನು 0 5 ಆಂಪಿಯರ್ ಆಗಿ ಪಡೆಯುತ್ತೀರಿ ಈಗ ನೀವು ಕರೆಂಟ್ i1 ಮತ್ತು i2 ಮೌಲ್ಯವನ್ನು ಪಡೆದುಕೊಂಡಂತೆ VTh ಆಗಿರುತ್ತದೆ VTh12i1 i2120 5230V ನೋಡಿ ಸ್ಲೈಡ್ ಸಮಯ 2455 ಈಗ ಮೆಶ್ ವಿಶ್ಲೇಷಣೆಗೆ ಬದಲಾಗಿ ನೀವು ನೋಡಲ್ ವಿಶ್ಲೇಷಣೆಯನ್ನು ಸಹ ಅನ್ವಯಿಸಬಹುದು ಆದ್ದರಿಂದ ನೀವು ನೋಡ್ ವಿಶ್ಲೇಷಣೆಯನ್ನು ಈ ನೋಡ್ನಲ್ಲಿ ಅನ್ವಯಿಸಿದರೆ ಇದು ವೋಲ್ಟೇಜ್ VTh ಅನ್ನು ನೀವು ನೋಡುತ್ತಿರುವ ನೋಡ್ ಆಗಿದೆ ನೀವು ನೋಡಲ್ ವಿಶ್ಲೇಷಣೆಯನ್ನು ಅನ್ವಯಿಸಿದರೆ ಇದರರ್ಥ ನೀವು ಕಿರ್ಚಾಫ್ ಅವರ ಕರೆಂಟ್ ಲಾ ಅನ್ನು ಇಲ್ಲಿ ಬಳಸಬೇಕಾಗುತ್ತದೆ ಆದ್ದರಿಂದ ಏನಾಗುತ್ತದೆ ನೋಡ್ಗೆ ಹರಿಯುವ ವಿವಿಧ ಕರೆಂಟ್ಗಳು ಯಾವುವು ಎಂಬುದನ್ನು ನೀವು ಸರಳವಾಗಿ ನೋಡುತ್ತೀರಿ ಮತ್ತು ಅದು ಶೂನ್ಯಕ್ಕೆ ಸಮನಾಗಿರುತ್ತದೆ ಏಕೆಂದರೆ ಆ ನಿರ್ದಿಷ್ಟ ನೋಡ್ನಲ್ಲಿನ ಒಟ್ಟು ಕರೆಂಟ್ ಶೂನ್ಯವಾಗಿರುತ್ತದೆ ಎಡದಿಂದ ಬರುವ ಕರೆಂಟ್ ಯಾವುದು ಅದು 32 VTh4 ಆದ್ದರಿಂದ ನೀವು ಸಮೀಕರಣದ ಮೊದಲ ಅವಧಿಯನ್ನು ಪಡೆದುಕೊಂಡಿದ್ದೀರಿ ಮುಂದಿನದು 2 A ಕರೆಂಟ್ ಈ ದಿಕ್ಕಿನಲ್ಲಿ ಹರಿಯುತ್ತಿದೆ ಆದ್ದರಿಂದ ನೀವು ಕೇವಲ 2 ಆಂಪಿಯರ್ ಮೌಲ್ಯವನ್ನು ಹಾಕಬಹುದು ಮೂರನೆಯದು ಈ ದಿಕ್ಕಿನಲ್ಲಿ ಹರಿಯುವ ಕರೆಂಟ್ ಆದ್ದರಿಂದ ಈ ದಿಕ್ಕಿನಲ್ಲಿ ಹರಿಯುವ ಕರೆಂಟ್ ಈ ಎರಡು ಕರೆಂಟ್ಗಳಲ್ಲಿ ಕೆಲವು ಆದ್ದರಿಂದ ಅಂತಿಮವಾಗಿ ಇದು VTh 12ಗೆ ಸಮನಾಗಿರುತ್ತದೆ ಏಕೆಂದರೆ ಈ ವೋಲ್ಟೇಜ್ VTh ಆಗಿರುತ್ತದೆ ಮತ್ತು ಪ್ರಶ್ನೆಯಲ್ಲಿನ ಉಲ್ಲೇಖ ನೋಡ್ ಮತ್ತು ನೋಡ್ ನಡುವೆ ಸಂಪರ್ಕಗೊಂಡಿರುವ ಪ್ರತಿರೋಧವು 12 ಓಮ್ ಆಗಿದೆ ನೀವು ನೋಡಲ್ ವಿಶ್ಲೇಷಣೆಯನ್ನು ಅನ್ವಯಿಸಿದಾಗ ನೀವು ಈ ಸಮೀಕರಣವನ್ನು ಪಡೆಯುತ್ತೀರಿ ಈಗ ನೀವು ನಿಯಮಗಳನ್ನು ಮರುಹೊಂದಿಸಿ ಮತ್ತು ಅದನ್ನು ಸರಳೀಕರಿಸಿದರೆ ನೀವು ಮತ್ತೆ 30 V ಆಗಿರುವ ಥೆವೆನಿನ್ ವೋಲ್ಟೇಜ್ ಮೌಲ್ಯವನ್ನು ಪಡೆಯುತ್ತೀರಿ ಆದ್ದರಿಂದ ಆ ರೀತಿಯಲ್ಲಿ ನೀವು ಮೆಶ್ ವಿಶ್ಲೇಷಣೆ ಅಥವಾ ನೋಡಲ್ ವಿಶ್ಲೇಷಣೆಯನ್ನು ಎರಡೂ ರೀತಿಯಲ್ಲಿ ಅನ್ವಯಿಸುತ್ತೀರಿ ನೀವು ಥೆವೆನಿನ್ ವೋಲ್ಟೇಜ್ ಅನ್ನು ಒಂದೇ ರೀತಿ ಪಡೆಯುತ್ತೀರಿ ಈಗ ನಾವು ಚರ್ಚಿಸಿದ ನಿರ್ದಿಷ್ಟ ಚಿತ್ರದ ಸಮಾನ ಸರ್ಕ್ಯೂಟ್ 30 V ಎಂದು VTh ಮತ್ತು 4 ಓಮ್ RTh ಮತ್ತು ಟರ್ಮಿನಲ್ ab ಉದ್ದಕ್ಕೂ ನೀವು ವೇರಿಯಬಲ್ ಪ್ರತಿರೋಧವನ್ನು ಅನ್ವಯಿಸುತ್ತೀರಿ ಅಲ್ಲಿ ನೀವು 6 ಓಮ್ ಮತ್ತು 36 ಓಮ್ನ ಕರೆಂಟ್ನ ಮೌಲ್ಯವನ್ನು ಕಂಡುಹಿಡಿಯಬೇಕು ಆದ್ದರಿಂದ ನೀವು ಏನು ಮಾಡುತ್ತೀರಿ ನೀವು ಕೇವಲ RL ಮೌಲ್ಯವನ್ನು ಹಾಕುತ್ತೀರಿ RL 6 ಓಮ್ಗೆ ಸಮನಾದಾಗ ನೀವು IL ಏನೂ ಅಲ್ಲ ಆದರೆ ನೀವು ಕಿರ್ಚಾಫ್ ಅವರ ವೋಲ್ಟೇಜ್ ಲಾ ಅನ್ನು ಅನ್ವಯಿಸುತ್ತೀರಿ ಮತ್ತು ನೀವು ಕರೆಂಟ್ ILನ ಮೌಲ್ಯವನ್ನು 3 A ಆಗಿ ಪಡೆಯುತ್ತೀರಿ ಅಂತೆಯೇ RL 16 ಓಮ್ ಆಗಿದ್ದರೆ ನೀವು ಕರೆಂಟ್ IL ಅನ್ನು 1 5 A ಆಗಿ ಪಡೆಯುತ್ತೀರಿ ನೀವು RL ಅನ್ನು 36 ಓಮ್ನೊಂದಿಗೆ ಬದಲಾಯಿಸಿದಾಗ ನೀವು IL ಅನ್ನು 30 ಅನ್ನು 40 ಮೌಲ್ಯದಿಂದ ಭಾಗಿಸಿ 30 ಅನ್ನು ಪಡೆಯುತ್ತೀರಿ ಆದ್ದರಿಂದ ನೀವು 0 75 ಆಂಪಿಯರ್ ಅನ್ನು ಪಡೆಯುತ್ತೀರಿ ಆದ್ದರಿಂದ ಈ ರೀತಿಯಾಗಿ ನೀವು ಪಡೆಯುವ ಪ್ರಯೋಜನವೆಂದರೆ ನೀವು ಈ ನಿರ್ದಿಷ್ಟ ವಿಭಾಗದ ಎಡಭಾಗವನ್ನು ಟರ್ಮಿನಲ್ನ ಎಡಭಾಗವನ್ನು ಒಂದೇ ರೀತಿ ಇಡುತ್ತೀರಿ ಮತ್ತು ನೀವು ಲೋಡ್ ಪ್ರತಿರೋಧವನ್ನು ಹೊಂದುವುದನ್ನು ಮುಂದುವರಿಸುತ್ತೀರಿ ಮತ್ತು ಯಾವಾಗ ಲೋಡ್ ಕರೆಂಟ್ ನ ಮೌಲ್ಯವನ್ನು ನೀವು ಕಂಡುಹಿಡಿಯಬಹುದು ವಿವಿಧ ಲೋಡ್ ಪ್ರತಿರೋಧಗಳನ್ನು ನೀಡಲಾಗುತ್ತದೆ ಈ ರೀತಿಯಾಗಿ ನೀವು ವಿವಿಧ ಲೋಡಿಂಗ್ ಷರತ್ತುಗಳಿಗಾಗಿ ಲೋಡ್ ಕರೆಂಟ್ ನ ಮೌಲ್ಯವನ್ನು ಲೆಕ್ಕ ಹಾಕಬಹುದು ಸ್ವತಂತ್ರ ವೋಲ್ಟೇಜ್ ಅಥವಾ ಕರೆಂಟ್ ಮೂಲಗಳನ್ನು ಮಾತ್ರ ನಾವು ಪರಿಗಣಿಸಿದಾಗ ಥೆವೆನಿನ್ ಪ್ರಮೇಯದ ಆರಂಭಿಕ ಚರ್ಚೆಯೊಂದಿಗೆ ನಾವು ಇಲ್ಲಿ ನಿಲ್ಲುತ್ತೇವೆ ಮುಂದಿನ ಅಧಿವೇಶನದಲ್ಲಿ ನಾವು ಅವಲಂಬಿತ ವೋಲ್ಟೇಜ್ ಅಥವಾ ಅವಲಂಬಿತ ಕರೆಂಟ್ ಮೂಲವನ್ನು ಸರ್ಕ್ಯೂಟ್ನಲ್ಲಿ ಲಭ್ಯವಿರುವ ಸಂದರ್ಭವನ್ನು ಚರ್ಚಿಸುತ್ತೇವೆ ಅಂತಹ ಸಂದರ್ಭದಲ್ಲಿ ನಾವು ಸರ್ಕ್ಯೂಟ್ ಅನ್ನು ಹೇಗೆ ವಿಶ್ಲೇಷಿಸುತ್ತೇವೆ ಧನ್ಯವಾದಗಳು